ಈ ಮಾಡ್ಯೂಲ್ಗೆ ಸುಸ್ವಾಗತ ಮತ್ತು ಈ ಮಾಡ್ಯೂಲ್ನಲ್ಲಿ ಆಪರೇಷನ್ ಆಂಪ್ಲಿಫೈಯರ್ ನ ಕೆಲವು ಗುಣಲಕ್ಷಣಗಳನ್ನು ನಾವು ನೋಡುತ್ತೇವೆ ಇಲ್ಲಿಯವರೆಗೆ ಒಪಾಮ್ಪ್ ನ ಬ್ಲಾಕ್ ರೇಖಾಚಿತ್ರವನ್ನು ಒಳಗೊಂಡಂತೆ ಆಪರೇಷನ್ ಆಂಪ್ಲಿಫೈಯರ್ ನ ಕೆಲವು ಗುಣಲಕ್ಷಣಗಳನ್ನು ನಾವು ನೋಡಿದ್ದೇವೆ ಮತ್ತು ಇನ್ಪುಟ್ ಬಯಾಸ್ ಕರೆಂಟ್ ಮತ್ತು ಇನ್ಪುಟ್ ಆಫ್ಸೆಟ್ ಕರೆಂಟ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ನಾವು ಪರಿಹರಿಸಿದ್ದೇವೆ ಆದ್ದರಿಂದ ಆಪರೇಷನ್ ಆಂಪ್ಲಿಫೈಯರ್ನ ಇನ್ನೂ ಕೆಲವು ಗುಣಲಕ್ಷಣಗಳನ್ನು ಇಲ್ಲಿ ನೋಡೋಣ ಮತ್ತು ಅದು ಈ ನಿರ್ದಿಷ್ಟ ಮಾಡ್ಯೂಲ್ ನ ಅಂತ್ಯವಾಗಿರುತ್ತದೆ ತದನಂತರ ನಾವು ಮುಂದಿನ ಉಪನ್ಯಾಸದಲ್ಲಿ ಒಪಾಮ್ಪ್ ನ ಸರ್ಕ್ಯೂಟ್ ಗಳನ್ನು ಮುಂದುವರಿಸುತ್ತೇವೆ ಆದ್ದರಿಂದ ನೀವು ಸ್ಕ್ರೀನ್ಗೆ ಬಂದರೆ ನಾವು ಇಲ್ಲಿ ನೋಡುವುದು ವಾಸ್ತವಿಕ ಸರಳಗೊಳಿಸುವ ಊಹೆಗಳು ವಾಸ್ತವಿಕವಾದ ಕೆಲವು ಊಹೆಗಳಿವೆ ಮತ್ತು ನಾವು ಏನನ್ನಾದರೂ ಊಹಿಸುತ್ತೇವೆ ಮೊದಲನೆಯದು 0 ಇನ್ಪುಟ್ ಕರೆಂಟ್ ಆದ್ದರಿಂದ ಅದು ಏನು ಅಲ್ಲಿ ಕರೆಂಟ್ ಅನ್ನು ಡ್ರಾವ್ಮಾಡಲಾಗಿದೆ ಇದನ್ನೇ ನಾವು ಊಹಿಸುತ್ತಿದ್ದೇವೆ ಇದು ವಾಸ್ತವಿಕ ಮತ್ತು ಸರಳಗೊಳಿಸುವ ಊಹೆಯಾಗಿದೆ ಮೊದಲನೆಯ ಊಹೆಯೆಂದರೆ ಇನ್ಪುಟ್ ಟರ್ಮಿನಲ್ಗಳಿಂದ ಡ್ರಾವ್ ಮಾಡಲ್ಪಟ್ಟ ಕರೆಂಟ್ ಇನ್ವರ್ಟಿಂಗ್ ಅಥವಾ ನಾನ್ ಇನ್ವರ್ಟಿಂಗ್ 0 ಆಗಿದೆ ಇದು ಮೊದಲ ಊಹೆಯಾಗಿದೆ ಕರೆಂಟ್ ಇನ್ಪುಟ್ ಟರ್ಮಿನಲ್ಗಳಿಂದ ಡ್ರಾವ್ ಮಾಡಲ್ಪಟ್ಟಿದೆ ಆದ್ದರಿಂದ ನಾವು ಇನ್ಪುಟ್ ಟರ್ಮಿನಲ್ಗಳನ್ನು ಹೇಳಿದಾಗ ನಾವು ಎರಡು ಟರ್ಮಿನಲ್ಗಳನ್ನು ಹೊಂದಿರುವಂತೆ ಇನ್ವರ್ಟಿಂಗ್ ಟರ್ಮಿನಲ್ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಅನ್ನು ಹೊಂದಿದ್ದೇವೆ ಮತ್ತು ನಮ್ಮಲ್ಲಿ ಔಟ್ಪುಟ್ ಟರ್ಮಿನಲ್ ಕೂಡ ಇದೆ ನಾವು ನಿರ್ವಹಿಸುತ್ತಿರುವುದು ಟರ್ಮಿನಲ್ ಗಳನ್ನು ಇನ್ವರ್ಟಿಂಗ್ ಅಥವಾ ನಾನ್ ಇನ್ವರ್ಟಿಂಗ್ ಮೂಲಕ ಆಕರ್ಷಿಸುವ ಕರೆಂಟ್ 0 ಆಗಿದೆ ವಾಸ್ತವದಲ್ಲಿ ಇನ್ಪುಟ್ ಟರ್ಮಿನಲ್ನಿಂದ ಡ್ರಾವ್ ಕರೆಂಟ್ ತುಂಬಾ ಚಿಕ್ಕದಾಗಿದೆ ಅದು ಈಗ ನಮಗೆ ತಿಳಿದಿದೆ ಇನ್ಪುಟ್ ಬಯಾಸ್ ಕರೆಂಟ್ ಇನ್ಪುಟ್ ಆಫ್ಸೆಟ್ ಕರೆಂಟ್ ಅನ್ನು ಅರ್ಥಮಾಡಿಕೊಳ್ಳುವಾಗ ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗಳಿಗೆ ಹರಿಯುವ ಒಂದು ಸಣ್ಣ ಕರೆಂಟ್ ಇದೆ ಎಂದು ನಮಗೆ ತಿಳಿದಿದೆ ಇದು ಮೈಕ್ರೊಅಂಪ್ಗಳ ನ್ಯಾನೊಅಂಪ್ಗಳ ಕ್ರಮದಲ್ಲಿದೆ ಆದ್ದರಿಂದ 0 ಇನ್ಪುಟ್ ಕರೆಂಟ್ಎಂಬ ಊಹೆಯು ವಾಸ್ತವಿಕವಾಗಿದೆ ಒಪಾಮ್ಪ್ನಲ್ಲಿ ಎರಡನೆಯ ಮತ್ತು ಪ್ರಮುಖ ಪರಿಕಲ್ಪನೆಯು ವರ್ಚುವಲ್ ಗ್ರೌಂಡ್ ಆಗಿದೆ ವರ್ಚುವಲ್ ಎಂದರೇನು ವರ್ಚುವಲ್ ಎಂದರೆ ನಿಜವಲ್ಲ ಆದ್ದರಿಂದ ಅದು ಏನು ಇದರರ್ಥ ಇನ್ಪುಟ್ ವೋಲ್ಟೇಜ್ ವಿಡಿ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ಗಳ ನಡುವಿನ ವ್ಯತ್ಯಾಸವು ಮೂಲಭೂತವಾಗಿ 0 ಇದು ಸ್ಪಷ್ಟವಾಗಿದೆ ಏಕೆಂದರೆ ಇನ್ಪುಟ್ ವೋಲ್ಟೇಜ್ ಕೆಲವು ವೋಲ್ಟ್ಗಳಿದ್ದರೂ ಸಹ ದೊಡ್ಡ ತೆರೆದ ಲೂಪ್ ಗಳಿಕೆಯಿಂದಾಗಿ ಇನ್ಪುಟ್ ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ ವಿಡಿ ಯ ವ್ಯತ್ಯಾಸವು ಸುಮಾರು 0 ಆಗಿದೆ ಆದ್ದರಿಂದ ಡಿಫರೆನ್ಷಿಯಲ್ ವೋಲ್ಟೇಜ್ ವಿಡಿ ಯಾವುದಕ್ಕೆ ಸಮನಾಗಿರುತ್ತದೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ನಲ್ಲಿ ವಿಡಿಯು ವಿಗೆ ಸಮನಾಗಿರುತ್ತದೆ ಮತ್ತು ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ವಿಗೆ ಸಮಾನವಾಗಿರುತ್ತದೆ ಇದು ಡಿಫರೆನ್ಷಿಯಲ್ ವೋಲ್ಟೇಜ್ ಆಗಿದೆ ಡಿಫರೆನ್ಷಿಯಲ್ ವೋಲ್ಟೇಜ್ ಮೂಲಭೂತವಾಗಿ 0 ಎಂದು ನಾವು ಭಾವಿಸುತ್ತೇವೆ ಇದು ಮೂಲಭೂತವಾಗಿ 0 ಆಗಿದ್ದರೆ ಇದು ಸ್ಪಷ್ಟವಾಗಿರುತ್ತದೆ ಏಕೆಂದರೆ ಇನ್ಪುಟ್ ವೋಲ್ಟೇಜ್ ನಲ್ಲಿ ಕೆಲವು ವೋಲ್ಟ್ಗಳಿದ್ದರೂ ಸಹ ದೊಡ್ಡ ಒಪಾಮ್ಪ್ ಗಳಿಕೆಯಿಂದಾಗಿ ವೋಲ್ಟೇಜ್ ವಿಡಿಯ ವ್ಯತ್ಯಾಸವು ಯಾವಾಗಲೂ 0 ಆಗಿರುತ್ತದೆ ಆದ್ದರಿಂದ ಅದು ನಿಜವಾಗಿದ್ದರೆ ನಾವು ಏನು ಹೇಳಬಹುದು ಆದ್ದರಿಂದ ನಾವು ರೇಖೀಯ ವ್ಯಾಪ್ತಿಯ ಕಾರ್ಯಾಚರಣೆಯಡಿಯಲ್ಲಿ ಎರಡು ಇನ್ಪುಟ್ ಟರ್ಮಿನಲ್ಗಳ ನಡುವೆ ವರ್ಚುವಲ್ ಶಾರ್ಟ್ ಸರ್ಕ್ಯೂಟ್ ಇದೆ ಎಂದು ಹೇಳಬಹುದು ವೋಲ್ಟೇಜ್ಗಳು ಒಂದೇ ಆಗಿರುತ್ತವೆ ಮತ್ತು ಇನ್ಪುಟ್ ಟರ್ಮಿನಲ್ಗಳಿಂದ ಗ್ರೌಂಡ್ಗೆ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಎಂಬ ಅರ್ಥದಲ್ಲಿ ಆದ್ದರಿಂದ ನಾನು ಸರ್ಕ್ಯೂಟ್ಅನ್ನು ರಚಿಸುತ್ತಿದ್ದ್ದರೆ ಮತ್ತು ನಾನು ಇಲ್ಲಿ ಗ್ರೌಂಡ್ ಅನ್ನು ಹೊಂದಿದ್ದರೆ ಈ ಟರ್ಮಿನಲ್ ಮೈನಸ್ ಮತ್ತು ಪ್ಲಸ್ ಇದು ವಿ ಇದು ವಿ V ಎಂದು ಹೇಳೋಣ ನಂತರ ಇದು ವರ್ಚುವಲ್ ಗ್ರೌಂಡ್ನಲ್ಲಿದೆ ಏಕೆಂದರೆ ಇದು ಗ್ರೌಂಡ್ ಆಗಿದೆ ಅದು ಇಲ್ಲಿಯವರೆಗೆ ನಾವು ಅರ್ಥಮಾಡಿಕೊಂಡಿದ್ದೇವೆ ಏಕೆಂದರೆ ನನ್ನ ಗೈನ್ ವಿಭಿನ್ನವಾಗಿದ್ದರೆ ನಾನು ಇನ್ಪುಟ್ ವೋಲ್ಟೇಜ್ನ ವಿಭಿನ್ನ ಮೌಲ್ಯಗಳನ್ನು ಮತ್ತು ವಿಭಿನ್ನ ವೋಲ್ಟೇಜ್ ವಿಡಿಯನ್ನು ಹೊಂದಿರುತ್ತೇನೆ ಆದರೆ ನನ್ನ ಗೈನ್ ಇನ್ಫೈನೈಟ್ ಆಗಿದ್ದರೆ ವಿಡಿ 0 ಆಗಿರುತ್ತದೆ ಮತ್ತು ವಿಡಿ 0 ಆಗಿದ್ದರೆ ನನ್ನ ನಾನ್ಇನ್ವರ್ಟಿಂಗ್ ಟರ್ಮಿನಲ್ ಇನ್ವರ್ಟಿಂಗ್ ಟರ್ಮಿನಲ್ನಂತೆಯೇ ಇರುತ್ತದೆ ಇನ್ವರ್ಟಿಂಗ್ ಟರ್ಮಿನಲ್ನಂತೆಯೇ ಗ್ರೌಂಡ್ ಆದಾಗ ಮತ್ತು ನಾನ್ಇನ್ವರ್ಟಿಂಗ್ ಟರ್ಮಿನಲ್ ಸಹ ಗ್ರೌಂಡ್ ಆದಾಗ ಇದರರ್ಥ ನಾವು ಒಪಾಮ್ಪ್ನ ಎರಡು ತುದಿಗಳನ್ನು ಅಥವಾ ಒಪಾಮ್ಪ್ನ ಎರಡು ಇನ್ಪುಟ್ ಟರ್ಮಿನಲ್ಗಳನ್ನು ವಾಸ್ತವಿಕವಾಗಿ ಕಡಿಮೆಗೊಳಿಸುತ್ತಿದ್ದೇವೆ ಎಂದು ತೋರುತ್ತಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಇದು ಸರ್ಕ್ಯೂಟ್ ಆಗಿದೆ ಇನ್ವರ್ಟಿಂಗ್ ಟರ್ಮಿನಲ್ನಂತೆಯೇ ನಾನ್ಇನ್ವರ್ಟಿಂಗ್ ಟರ್ಮಿನಲ್ ಇದು Rf ಇದು R1 ಇದು ಪ್ರಸ್ತುತ ಗ್ರೌಂಡ್ ಆಗಿದೆ ಈಗ ನಾವು ಹೇಳುತ್ತಿರುವುದು ವರ್ಚುವಲ್ ಗ್ರೌಂಡ್ ಪರಿಕಲ್ಪನೆಯಿಂದಾಗಿ ಈ ನಿರ್ದಿಷ್ಟ ಟರ್ಮಿನಲ್ ಈ ಟರ್ಮಿನಲ್ ಅನ್ನು ಹೋಲುತ್ತದೆ ಸರ್ಕ್ಯೂಟ್ ಇದನ್ನೇ ಆದ್ದರಿಂದ ವರ್ಚುವಲ್ ಶಾರ್ಟ್ ಇದೆ ಈಗ ನಾನ್ಇನ್ವರ್ಟಿಂಗ್ ಟರ್ಮಿನಲ್ ಅನ್ನು ಗ್ರೌಂಡ್ ಗೆಇಳಿಸಿದರೆ ವರ್ಚುವಲ್ ಶಾರ್ಟ್ ಎಂಬ ಪರಿಕಲ್ಪನೆಯಿಂದ ಇನ್ವರ್ಟಿಂಗ್ ಟರ್ಮಿನಲ್ ಸಹ ಗ್ರೌಂಡ್ ಸಾಮರ್ಥ್ಯದಲ್ಲಿದೆ ಇನ್ವರ್ಟಿಂಗ್ ಟರ್ಮಿನಲ್ ಮತ್ತು ಗ್ರೌಂಡ್ ನಡುವೆ ಯಾವುದೇ ಭೌತಿಕ ಸಂಪರ್ಕವಿಲ್ಲದಿದ್ದರೂ ನೀವು ನೋಡಬಹುದಾದರೆ ಈ ರೀತಿಯ ಭೌತಿಕ ಸಂಪರ್ಕವಿದೆಯೇ ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅನ್ನು ಸಂಪರ್ಕಿಸುವ ಯಾವುದೇ ಭೌತಿಕ ಸಂಪರ್ಕ ಅಥವಾ ತಂತಿ ಇಲ್ಲ ಆದ್ದರಿಂದ ಈಗ ನಾನ್ಇನ್ವರ್ಟಿಂಗ್ ಟರ್ಮಿನಲ್ ಗ್ರೌಂಡ್ ಆದಾಗ ವರ್ಚುವಲ್ ಗ್ರೌಂಡ್ ಪರಿಕಲ್ಪನೆಯಿಂದ ಇನ್ವರ್ಟಿಂಗ್ ಟರ್ಮಿನಲ್ ಸಹ ಗ್ರೌಂಡ್ ಸಾಮರ್ಥ್ಯದಲ್ಲಿದೆ ಇನ್ವರ್ಟಿಂಗ್ ಟರ್ಮಿನಲ್ ಮತ್ತು ಗ್ರೌಂಡ್ ನಡುವೆ ಯಾವುದೇ ಭೌತಿಕ ಸಂಪರ್ಕವಿಲ್ಲ ಇನ್ವರ್ಟಿಂಗ್ ಟರ್ಮಿನಲ್ ಮತ್ತು ಗ್ರೌಂಡ್ ನಡುವೆ ಯಾವುದೇ ಭೌತಿಕ ಸಂಪರ್ಕವಿಲ್ಲದ ಕಾರಣ ಇದನ್ನು ವರ್ಚುವಲ್ ಗ್ರೌಂಡ್ ಎಂದೂ ಕರೆಯುತ್ತಾರೆ ಹೀಗಾಗಿ ಓಪ್ಯಾಂಪ್ನ ನಾನ್ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿನ ವೋಲ್ಟೇಜ್ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿನ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಎಂದು ನಾವು ವಾಸ್ತವಿಕವಾಗಿ ಊಹಿಸಬಹುದು ಏಕೆ ಏಕೆಂದರೆ ವಿಡಿ 0 ಆಗಿರುತ್ತದೆ ಮತ್ತು ಇದರರ್ಥ Vnon inverting ಮತ್ತು V inverting ವೋಲ್ಟೇಜ್ಗಳು ಒಂದೇ ಆಗಿರುತ್ತವೆ ಇದು ಎಕ್ಸ್ ಎಂದು ಭಾವಿಸೋಣ ಇದು ಎಕ್ಸ್ ಮತ್ತು ವಿಡಿ ವಿ ವಿ V V ಅಂದರೆ ಎಕ್ಸ್ ಎಕ್ಸ್ ಅಂದರೆ ಒಂದೇ ಮೌಲ್ಯ ಆದರೆ ಇದು 0 ಆಗಿರುತ್ತದೆ ಆದ್ದರಿಂದ ಉತ್ತರ 0 ಇದು 0 ರಲ್ಲಿದ್ದರೆ ಅಂದರೆ ವಿ V ಮತ್ತು ವಿ ಸಂಪರ್ಕಗೊಂಡಿವೆ ಎಂದು ನಾನು ಊಹಿಸುತ್ತಿದ್ದೇನೆ ವಿ V ಅನ್ನು ಗ್ರೌಂಡ್ ಮಾಡಿದರೆ ವಿ ಕೂಡ ವರ್ಚುವಲ್ ಗ್ರೌಂಡ್ನಲ್ಲಿ ಗ್ರೌಂಡ್ ಆಗಿರುತ್ತದೆ ಇದು ವರ್ಚುವಲ್ ಗ್ರೌಂಡ್ ಪರಿಕಲ್ಪನೆ ಇದರರ್ಥ ಅಪರೇಷನಲ್ ಆಂಪ್ಲಿಫೈಯರ್ನ ನಾನ್ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿನ ವೋಲ್ಟೇಜ್ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿನ ವೋಲ್ಟೇಜ್ ಸಮಾನವಾಗಿರುತ್ತದೆ ಎಂದು ನಾವು ವಾಸ್ತವಿಕವಾಗಿ ಊಹಿಸಬಹುದು ಆದ್ದರಿಂದ ಇದು ವರ್ಚುವಲ್ ಗ್ರೌಂಡ್ ಆಗಿದೆ ವರ್ಚುವಲ್ ಗ್ರೌಂಡ್ ಮೂಲಕ ನಾವು ಅರ್ಥೈಸಿಕೊಳ್ಳುವುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಎಂದು ಈಗ ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ಇತರ ಕೆಲವು ಗುಣಲಕ್ಷಣಗಳನ್ನು ನೋಡೋಣ ಅಪರೇಷನಲ್ ಆಂಪ್ಲಿಫೈಯರ್ನ ಇತರ ಗುಣಲಕ್ಷಣಗಳನ್ನು ನೋಡೋಣ ಡಿಫರೆನ್ಷಿಯಲ್ ಮೋಡ್ ಗೈನ್ನಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಡಿಫರೆನ್ಷಿಯಲ್ ಮೋಡ್ ಗೈನ್ ಎಂದರೇನು ಡಿಫರೆನ್ಷಿಯಲ್ ಮೋಡ್ ಗೈನ್ ಅನ್ನು Ad ಎಂದು ನೀಡಲಾಗುತ್ತದೆ ಗೈನ್ ಡಿಫರೆನ್ಷಿಯಲ್ ಮೋಡ್ನಲ್ಲಿದೆ ಅದಕ್ಕಾಗಿಯೇ ಅದು ಡಿ ಆಗಿದೆ ನಂತರ ನಾವು ಡಿಫರೆನ್ಷಿಯಲ್ ಮೋಡ್ ಗೈನ್ಗೆ Ad ಚಿಹ್ನೆಯನ್ನು ಹೊಂದಿದ್ದೇವೆ ಇದು ಎರಡು ಇನ್ಪುಟ್ ಸಿಗ್ನಲ್ಗಳ ನಡುವಿನ ವ್ಯತ್ಯಾಸವನ್ನು ಒಪಾಮ್ಪ್ನಿಂದ ಆಂಪ್ಲಿಫೈಡ್ ಮಾಡುವ ಒಂದು ಅಂಶವಾಗಿದೆ ಆದ್ದರಿಂದ ನನ್ನ Vo Adಗೆ ಸಮನಾಗಿದ್ದರೆ ನಂತರ Ad ಎಂದರೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಎರಡು ಇನ್ಪುಟ್ ಸಿಗ್ನಲ್ಗಳ ನಡುವಿನ ವ್ಯತ್ಯಾಸವನ್ನು ಅಂಪ್ಲಿಫ್ಯ್ ಮಾಡುತ್ತದೆ ಮತ್ತು ಇದನ್ನು ಡಿಫರೆನ್ಷಿಯಲ್ ಗೈನ್ ಎಂದೂ ಕರೆಯಲಾಗುತ್ತದೆ ಅಂದರೆ ನಾನು Vo ಹೊಂದಿದ್ದರೆ ನಾನು ಅದೇ ಸಮೀಕರಣವನ್ನು Ad ಬರೆಯುತ್ತಿದ್ದೇನೆ ಈ ಸಂದರ್ಭದಲ್ಲಿ V1 2 ವೋಲ್ಟ್ V2 1 ವೋಲ್ಟ್ ನಂತರ ನನ್ನ Vo Ad ಆಗಿರುತ್ತದೆ ಅದು Ad1 ಮತ್ತು ನನ್ನ Ad ಯಾವುದು Ad ಮೌಲ್ಯದ ಗೈನ್ ಏನೇ ಇರಲಿ ನನ್ನ ಡಿಫರೆನ್ಸ್ ವೋಲ್ಟೇಜ್ ಅನ್ನು ನಿರ್ದಿಷ್ಟ ಗೈನ್ ನಿಂದ ಅಂಪ್ಲಿಫ್ಯ್ ಮಾಡಲಾಗುತ್ತದೆ ಮತ್ತು ಅದಕ್ಕಾಗಿಯೇ Ad ಅನ್ನು ಡಿಫರೆನ್ಷಿಯಲ್ ಮೋಡ್ ಗೈನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಡಿಫರೆನ್ಷಿಯಲ್ ಮೋಡ್ ಗೈನ್ ಎಂದರೆ ಏನು ಎಂದು ನೀವು ಏನು ಹೇಳುತ್ತೀರಿ ಎಂಬುದು ಈಗ ನಮಗೆ ತಿಳಿದಿದೆ ಪರಿಕಲ್ಪನೆಗಳು ನಿಜವಾಗಿಯೂ ಸುಲಭ ನಾವು ಏನು ನೋಡುತ್ತಿದ್ದೇವೆ ಎಂದು ನೀವು ನಿಜವಾಗಿಯೂ ಯೋಚಿಸಿದರೆ ಇದು ಅರ್ಥಮಾಡಿಕೊಳ್ಳಲು ತುಂಬಾ ಸರಳವಾದ ಕೆಲವು ಸಮೀಕರಣಗಳು ಆದ್ದರಿಂದ ನೀವು ಡಿಫರೆನ್ಷಿಯಲ್ ಮೋಡ್ ಗೈನ್ ಬಗ್ಗೆ ಮಾತನಾಡುವಾಗ ನೀವು ಸುಲಭವಾಗಿ ನೋಡಬಹುದು ಇದು ವೋಲ್ಟೇಜ್ನ ವ್ಯತ್ಯಾಸವಾಗಿದೆ ಮತ್ತು ನಾವು ಡಿಫರೆನ್ಷಿಯಲ್ ವೋಲ್ಟೇಜ್ ಅನ್ನು ಅಂಪ್ಲಿಫ್ಯ್ ಮಾಡುತ್ತಿದ್ದೇವೆ ಮತ್ತು ಅದಕ್ಕಾಗಿಯೇ ಇದನ್ನು ಡಿಫರೆನ್ಷಿಯಲ್ ಮೋಡ್ ಗೈನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈಗ ನಾವು ಇನ್ನೊಂದು ಪರಿಕಲ್ಪನೆಯನ್ನು ನೋಡೋಣ ಅದು ಕಾಮನ್ ಮೋಡ್ ಗೈನ್ ಆದ್ದರಿಂದ ನಾವು ಕಾಮನ್ ಮೋಡ್ ಗೈನ್ ಅನ್ನು ನೋಡಿದಾಗ ಡಿಫರೆನ್ಷಿಯಲ್ ಮೋಡ್ ಗೈನ್ಗೆ ಹೋಲಿಸಿದರೆ ನೀವು ಸ್ವಲ್ಪ ವ್ಯತ್ಯಾಸವನ್ನು ನೋಡುತ್ತೀರಿ ಆದ್ದರಿಂದ ಸ್ಲೈಡ್ನಲ್ಲಿ ಕಾಮನ್ ಮೋಡ್ ಗೈನ್ ಅನ್ನು ನೀವು ನೋಡಿದರೆ ನಾವು ಏನು ನೋಡುತ್ತೇವೆ ಇದು ಕಾಮನ್ ಮೋಡ್ ಇನ್ಪುಟ್ ವೋಲ್ಟೇಜ್ ಅನ್ನು ಒಪಾಮ್ಪ್ನಿಂದ ಆಂಪ್ಲಿಫೈಡ್ ಮಾಡುವ ಒಂದು ಅಂಶವಾಗಿದೆ ಈ ಪದವು ಬಹಳ ಮುಖ್ಯವಾಗಿದೆ ಕಾಮನ್ ಮೋಡ್ ಇನ್ಪುಟ್ ವೋಲ್ಟೇಜ್ ಅನ್ನು ಆಪರೇಷನ್ ಆಂಪ್ಲಿಫೈಯರ್ನಿಂದ ಆಂಪ್ಲಿಫೈಡ್ ಮಾಡಲಾಗುತ್ತದೆ ನಾವು ಎರಡು ಇನ್ಪುಟ್ ವೋಲ್ಟೇಜ್ಗಳನ್ನೂ ಅನ್ವಯಿಸಿದರೆ ಎಲ್ಲವೂ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಸಮಾನ ವಿಷಯಗಳಾಗಿವೆ ಇದು ಎಲ್ಲಾ ರೀತಿಯಲ್ಲೂ ಸಮಾನವಾಗಿರುತ್ತದೆ ನಂತರ ವಿ 1 ವಿ 2 V1V2 ಆದ್ದರಿಂದ ಇದು ನಮಗೆ VoAd ಅನ್ನು ನೀಡುತ್ತದೆ ನಾನು V1V2 ಅನ್ನು ಅನ್ವಯಿಸುತ್ತಿದ್ದೇನೆ ಎಂದು ನಾನು ಹೇಳಿದರೆ ಅದಕ್ಕಾಗಿಯೇ ಟರ್ಮಿನಲ್ನ ಇನ್ಪುಟ್ನಲ್ಲಿ ವೋಲ್ಟೇಜ್ ಒಂದೇ ಆಗಿರುತ್ತದೆ ಅಂದರೆ ನನ್ನ Vo Ad0 ಆಗಿರುತ್ತದೆ ಅಥವಾ Vo 0 ಆಗಿರುತ್ತದೆ ಏಕೆಂದರೆ V1V2 ಆಗಿದೆ ಸರಿಯೇ V1V2 ಆಗಿರುವುದ್ದರಿಂದ ಔಟ್ಪುಟ್ ವೋಲ್ಟೇಜ್ 0 ಆಗಿರುತ್ತದೆ ಇದನ್ನೇ ನಾವು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ನಾವು ಎರಡು ಇನ್ಪುಟ್ ವೋಲ್ಟೇಜ್ಗಳನ್ನು ಅನ್ವಯಿಸಿದರೆ ಅದು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ಗೆ ಎಲ್ಲ ರೀತಿಯಲ್ಲೂ ಸಮಾನವಾಗಿರುತ್ತದೆ ಆಗ ನನ್ನ ಔಟ್ಪುಟ್ ವೋಲ್ಟೇಜ್ 0 ಆಗಿರುತ್ತದೆ ಆದರೆ ಪ್ರಾಯೋಗಿಕ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಔಟ್ಪುಟ್ ವೋಲ್ಟೇಜ್ ಡಿಫರೆನ್ಸ್ ವೋಲ್ಟೇಜ್ಅನ್ನು ಅವಲಂಬಿಸಿರುವುದಲ್ಲದೆ ಎರಡು ಇನ್ಪುಟ್ಗಳ ಆವ್ರೇಜ್ ಕಾಮನ್ ಮೋಡ್ ಲೆವೆಲ್ಅನ್ನು ಅವಲಂಬಿಸಿರುತ್ತದೆ ಅದನ್ನು ನೀವು ನೋಡಬಹುದು ಅಂದರೆ ಇದು ಎರಡು ಇನ್ಪುಟ್ ಸಿಗ್ನಲ್ಗಳ ಆವ್ರೇಜ್ ಲೊ ಲೆವೆಲ್ ಆಗಿರುತ್ತದೆ ಮತ್ತು ಇದನ್ನು ಕಾಮನ್ ಮೋಡ್ ಸಿಗ್ನಲ್ ಎಂದು ಕರೆಯಲಾಗುತ್ತದೆ ಇದನ್ನು Vc ಎಂದು ಸೂಚಿಸಲಾಗುತ್ತದೆ ಆದ್ದರಿಂದ ಕಾಮನ್ ಮೋಡ್ ಸಿಗ್ನಲ್ ಯಾವುದು ಎಂದು ನಾನು ತಿಳಿದುಕೊಳ್ಳಲು ಬಯಸಿದರೆ ಇದು V1V22 ನ ಆವ್ರೇಜ್ ಹೊರತುಪಡಿಸಿ ಏನೂ ಅಲ್ಲ ಪ್ರಾಯೋಗಿಕವಾಗಿ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಔಟ್ಪುಟ್ ವೋಲ್ಟೇಜ್ ಅನ್ನು ನೀಡುತ್ತದೆ ಅದು ಕಾಮನ್ ಮೋಡ್ ಸಿಗ್ನಲ್ಗೆ ಅನುಪಾತದಲ್ಲಿರುತ್ತದೆ ಔಟ್ಪುಟ್ ಅನ್ನು ನೀಡಲು ಇದು ಗೈನ್ ಅನ್ನು ಬಳಸಿಕೊಂಡು ಕಾಮನ್ ಮೋಡ್ ಸಿಗ್ನಲ್ ಅನ್ನು ಅಂಪ್ಲಿಫ್ಯ್ ಮಾಡುತ್ತದೆ ಇದನ್ನು Acm ನಿಂದ ಸೂಚಿಸಲಾಗುತ್ತದೆ ಇದನ್ನು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಕಾಮನ್ ಮೋಡ್ ಗೈನ್ ಎಂದು ಕರೆಯಲಾಗುತ್ತದೆ ಇದರರ್ಥ ನಾವು ಆಂಪ್ಲಿಫೈಯರ್ ತೆಗೆದುಕೊಂಡಾಗ ಮತ್ತು ಸರ್ಕ್ಯೂಟ್ನಲ್ಲಿ ಆಂಪ್ಲಿಫೈಯರ್ ಅನ್ನು ಸೇರಿಸಿದಾಗ ಔಟ್ಪುಟ್ ವೋಲ್ಟೇಜ್ ಅಂತಹ ಕಾಮನ್ ಮೋಡ್ ಸಿಗ್ನಲ್ಗೆ ಅನುಪಾತದಲ್ಲಿರುವುದನ್ನು ನಾವು ನೋಡಬಹುದು ಆದ್ದರಿಂದ ಇದು Vc ಗೆ ಅನುಪಾತದಲ್ಲಿರುತ್ತದೆ ಮತ್ತು ಅದು ಗೈನ್ ಅನ್ನು ಬಳಸಿಕೊಂಡು Vc ಅನ್ನು ಅಂಪ್ಲಿಫ್ಯ್ ಮಾಡುತ್ತದೆ ಇದನ್ನು ಕಾಮನ್ ಮೋಡ್ ಗೈನ್ ಎಂದು ಕರೆಯಲಾಗುತ್ತದೆ Acm ಅಥವಾ Ac ಕಾಮನ್ ಮೋಡ್ ಗೈನ್ ಅನ್ನು ಚಿತ್ರಿಸುತ್ತದೆ ಇದು ಕಾಮನ್ ಮೋಡ್ ವೋಲ್ಟೇಜ್ ವಿಸಿ ಅಥವಾ ವಿಸಿಎಂ ಇದನ್ನು Vc ಅಥವಾ Vcm ಸೂಚಿಸಲಾಗುತ್ತದೆ ಆದ್ದರಿಂದ ಈಗ ನಾವು ಈ ವಾಕ್ಯವನ್ನು ಮತ್ತೊಮ್ಮೆ ಓದೋಣ ಮತ್ತು ಇದರ ಅರ್ಥವೇನೆಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಪ್ರಾಯೋಗಿಕವಾಗಿ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಕಾಮನ್ ಮೋಡ್ ಸಿಗ್ನಲ್ಗೆ ಅನುಗುಣವಾಗಿ ಔಟ್ಪುಟ್ ವೋಲ್ಟೇಜ್ ಅನ್ನು ನೀಡುತ್ತದೆ ಔಟ್ಪುಟ್ ಅನ್ನು ನೀಡಲು ಇದು ಗೈನ್ ಅನ್ನು ಬಳಸಿಕೊಂಡು ಕಾಮನ್ ಮೋಡ್ ಸಿಗ್ನಲ್ ಅನ್ನು ಅಂಪ್ಲಿಫ್ಯ್ ಮಾಡುತ್ತದೆ ಇದನ್ನು ಕಾಮನ್ ಮೋಡ್ ಗೈನ್ Acm ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈಗ ನನ್ನ Vo Ad ಮಾತ್ರವಲ್ಲದೆ V1 V2 ಅನ್ನು ಅವಲಂಬಿಸಿರುತ್ತದೆ Vd Acm ಮತ್ತು Vcm ಅನ್ನು ಸಹ ಅವಲಂಬಿಸಿರುತ್ತದೆ ಈಗ ಅದು ಕಾಮನ್ ಮೋಡ್ ಗೈನ್ ಮತ್ತು ಕಾಮನ್ ಮೋಡ್ ವೋಲ್ಟೇಜ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ಗೆ ನನ್ನ ಹೊಸ ಸೂತ್ರ AdVd Acm Vcm ಆಗಿರುತ್ತದೆ ಆದ್ದರಿಂದ ಕಾಮನ್ ಮೋಡ್ ರಿಜೆಕ್ಷನ್ ರೇಷ್ಯೋ ಎಂದು ಕರೆಯಲ್ಪಡುವ ಬಹಳ ಮುಖ್ಯವಾದ ಪ್ರೊಪಾರ್ಟಿ ಅನ್ನು ಅರ್ಥಮಾಡಿಕೊಳ್ಳಲು ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾನು ಈ ಕಾಮನ್ ಮೋಡ್ ಸಿಗ್ನಲ್ ಅನ್ನು ಬಳಸುತ್ತೇನೆ ನಾನು ಕಾಮನ್ ಮೋಡ್ ಗೈನ್ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಬಳಸುತ್ತೇನೆ ಆಪರೇಷನಲ್ ಆಂಪ್ಲಿಫೈಯರ್ಗೆ ಬಹಳ ಮುಖ್ಯವಾದ ಪದ ಆಗಿದೆ ಕಾಮನ್ ಮೋಡ್ ಸಿಗ್ನಲ್ ಅನ್ನು ಅನ್ನು ತಿರಸ್ಕರಿಸುವ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಸಾಮರ್ಥ್ಯವನ್ನು ಕಾಮನ್ ಮೋಡ್ ರಿಜೆಕ್ಷನ್ ರೇಷ್ಯೋ ಎಂಬ ಅನುಪಾತದಿಂದ ವ್ಯಕ್ತಪಡಿಸಲಾಗುತ್ತದೆ ನಮಗೆ ಕಾಮನ್ ಮೋಡ್ ಸಿಗ್ನಲ್ ಅಗತ್ಯವಿಲ್ಲದ ಕಾರಣ ನಮಗೆ AdVd ಎಂಬ ಡಿಫರೆನ್ಷಿಯಲ್ ಸಿಗ್ನಲ್ಗಳು ಮಾತ್ರ ಬೇಕಾಗುತ್ತವೆ ಇದು ನಮಗೆ ಬೇಕಾಗಿರುವುದು ಈ ಸಮೀಕರಣವನ್ನು ನೋಡಿ ನಾವು ಏನು ಬರೆದಿದ್ದೇವೆ AdVd AcmVcm ಇದು Vo ಗೆ ಸಮನಾಗಿರುತ್ತದೆ ವಾಸ್ತವದಲ್ಲಿ ನಾವು ಕಾಮನ್ ಮೋಡ್ ಸಿಗ್ನಲ್ಗಳನ್ನು ಬಯಸುವುದಿಲ್ಲ ನಾವು ಡಿಫರೆನ್ಷಿಯಲ್ ಸಿಗ್ನಲ್ಗಳನ್ನು ಮಾತ್ರ ಬಯಸುತ್ತೇವೆ ಆದ್ದರಿಂದ ನಾನು ರೇಷ್ಯೋ ಅನ್ನು ತಿಳಿದಿದ್ದರೆ ನಂತರ ಡಿಫರೆನ್ಷಿಯಲ್ ಸಿಗ್ನಲ್ ಕಾಮನ್ ಮೋಡ್ ಸಿಗ್ನಲ್ಗಳನ್ನು CMRR ಎಂದು ಕರೆಯುವ ರೇಷ್ಯೋನಿಂದ ತಿರಸ್ಕರಿಸಬಹುದು ಕಾಮನ್ ಮೋಡ್ ರಿಜೆಕ್ಷನ್ ರೇಷ್ಯೋ ಇದನ್ನು |AdAcm| ಎಂದು ನೀಡಲಾಗಿದೆ ಡಿಫರೆನ್ಷಿಯಲ್ ಗೈನ್ ಅನ್ನು ಕಾಮನ್ ಮೋಡ್ ಗೈನ್ನಿಂದ ಭಾಗಿಸಲಾಗಿದೆ ಆದ್ದರಿಂದ ಆದರ್ಶಪ್ರಾಯವಾಗಿ ಕಾಮನ್ ಮೋಡ್ ವೋಲ್ಟೇಜ್ 0 ಆಗಿದೆ ಆದರ್ಶಪ್ರಾಯವಾಗಿ ಕಾಮನ್ ಮೋಡ್ ವೋಲ್ಟೇಜ್ ಇರಬಾರದು ಆದ್ದರಿಂದ ಆದರ್ಶಪ್ರಾಯವಾಗಿ Acm 0 ಆಗಿರಬೇಕು Acm 0 ಆಗಿದ್ದರೆ CMRR ಇನ್ಫೈನೈಟ್ ಆಗಿರುತ್ತದೆ ನಂತರ ಆದರ್ಶಪ್ರಾಯವಾದ ಕಾಮನ್ ಮೋಡ್ ವೋಲ್ಟೇಜ್ ಗೈನ್ 0 ಆಗಿರುತ್ತದೆ ಆದ್ದರಿಂದ CMRR ನ ಆದರ್ಶ ಮೌಲ್ಯವು ಇನ್ಫೈನೈಟ್ ಆಗಿದೆ ಆದರೆ ಪ್ರಾಯೋಗಿಕ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಗೆ Ad ದೊಡ್ಡದಾಗಿದೆ Acm ಚಿಕ್ಕದಾಗಿದೆ ಮತ್ತು Ad ದೊಡ್ಡದಾಗಿರಬೇಕು Acm ಚಿಕ್ಕದಾಗಿರಬೇಕು ಆದ್ದರಿಂದ CMRR ಮೌಲ್ಯವೂ ತುಂಬಾ ದೊಡ್ಡದಾಗಿದೆ ಆದ್ದರಿಂದ ಪ್ರಾಯೋಗಿಕವಾಗಿ Acm 0 ಗೆ ಸಮನಾಗಿರಲು ಸಾಧ್ಯವಿಲ್ಲ ಪ್ರಾಯೋಗಿಕವಾಗಿ ಇದು ಸಾಧ್ಯವಿಲ್ಲ ಆದರೆ Acm 0 ಗೆ ಹತ್ತಿರವಾಗಬಹುದು ನಂತರ Acm 0 ಗೆ ಹತ್ತಿರದಲ್ಲಿದ್ದರೆ ನಾವು 0 001 ಎಂದು ಹೇಳೋಣ ನಂತರ ಏನಾಗುತ್ತದೆ ನನ್ನ CMRR ತುಂಬಾ ಹೆಚ್ಚಿರುತ್ತದೆ ಆದರೆ ಇನ್ಫೈನೈಟ್ ಆಗಿರುವುದಿಲ್ಲ ಆದ್ದರಿಂದ CMRR ಅನ್ನು ಹಲವು ಬಾರಿ ಡೆಸಿಬೆಲ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಮತ್ತು CMRR 20logAdAcm ಅನ್ನು ಹೊರತುಪಡಿಸಿ ಏನೂ ಅಲ್ಲ ಇದು ನಾವು ಡೆಸಿಬೆಲ್ಗಳಲ್ಲಿ ವ್ಯಕ್ತಪಡಿಸುವ ಮೌಲ್ಯವಾಗಿದೆ ಆದ್ದರಿಂದ ಈಗ VoAdVdAcmVcm ಆಗಿದ್ದರೆ ನಾನು AdVd ಯನ್ನು ಸಾಮಾನ್ಯವೆಂದು ತೆಗೆದುಕೊಂಡರೆ ಅಂತಿಮವಾಗಿ ನಾನು ಇದಕ್ಕೆ ಸಮನಾಗಿರುವ ಸಮೀಕರಣವನ್ನು ಪಡೆಯುತ್ತೇನೆ ಈ ಸಮೀಕರಣವು CMRR ಪ್ರಾಯೋಗಿಕವಾಗಿ ಬಹಳ ದೊಡ್ಡದಾಗಿದೆ ಎಂದು ವಿವರಿಸುತ್ತದೆ ಆದರೂ Vc ಮತ್ತು Vd ಎರಡೂ ಘಟಕಗಳು ಇರುತ್ತವೆ Vd ಮತ್ತು Vc ಇರುವುದನ್ನು ನೀವು ನೋಡಬಹುದು ಇನ್ನೂ ಈ CMRR ತುಂಬಾ ದೊಡ್ಡದಾಗಿದೆ ಔಟ್ಪುಟ್ ಹೆಚ್ಚಾಗಿ ವಿಭಿನ್ನ ಸಿಗ್ನಲ್ಗೆ ಮಾತ್ರ ಅನುಪಾತದಲ್ಲಿರುತ್ತದೆ ಮತ್ತು ಕಾಮನ್ ಮೋಡ್ ಘಟಕವನ್ನು ಬಹಳವಾಗಿ ತಿರಸ್ಕರಿಸಲಾಗುತ್ತದೆ ಈಗ CMRR ಬಗ್ಗೆ ಏನು ಹೇಳಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಕೆಲವು ಪ್ರಾಬ್ಲಮ್ಗಳನ್ನು ಪರಿಹರಿಸಬೇಕಾಗಿದೆ ನಂತರ CMRR ಎಷ್ಟು ಮುಖ್ಯ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಆದ್ದರಿಂದ ನಾವು ಒಂದು ಪ್ರಾಬ್ಲಮ್ ಅನ್ನು ಮಾಡೋಣ ಮತ್ತು ಆ ಪ್ರಾಬ್ಲಮ್ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಔಟ್ಪುಟ್ ವೋಲ್ಟೇಜ್ ಅನ್ನು ನಾವು ನಿರ್ಧರಿಸಬೇಕು ಆದ್ದರಿಂದ ಏನು ಹೇಳಲಾಗಿದೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಔಟ್ಪುಟ್ ವೋಲ್ಟೇಜ್ ಅನ್ನು ಅನ್ನು ನೀವು ನಿರ್ಧರಿಸುತ್ತೀರಿ ಆದ್ದರಿಂದ VoAdVd AcmVcm ಈ ಸೂತ್ರ ನಮಗೆ ತಿಳಿದಿದೆ ಈಗ ನಮಗೆ ಇನ್ಪುಟ್ ವೋಲ್ಟೇಜ್ಗಳನ್ನು ನೀಡಲಾಗಿದೆ ಇದು ಇನ್ಪುಟ್ ವೋಲ್ಟೇಜ್ 1 ಇನ್ಪುಟ್ ವೋಲ್ಟೇಜ್ 2 ಆಗಿದೆ ಆದ್ದರಿಂದ V1 300 ಮೈಕ್ರೊವೋಲ್ಟ್ ಮತ್ತು V2 240 ಮೈಕ್ರೊವೋಲ್ಟ್ ಎಂದು ನೀಡಲಾಗಿದೆ ಆಂಪ್ಲಿಫೈಯರ್ ನ ಡಿಫರೆನ್ಷಿಯಲ್ ಗೈನ್ 5000 ಆದ್ದರಿಂದ Ad 5000 ಎಂದು ಸಹ ನೀಡಲಾಗಿದೆ ಎಂದು ನಮಗೆ ತಿಳಿದಿದೆ ಈಗ CMRR ಮೌಲ್ಯಕ್ಕಾಗಿ ಆದ್ದರಿಂದ ನಾವು ಲೆಕ್ಕಹಾಕಬೇಕಾದ ಎರಡು ಮೌಲ್ಯಗಳಿವೆ ಮೊದಲ ಮೌಲ್ಯವನ್ನು CMRR 100 ಕ್ಕೆ ಸಮನಾಗಿ ನೀಡಲಾಗುತ್ತದೆ ಎರಡನೇ ಮೌಲ್ಯವನ್ನು CMRR 10 ರಿಂದ 5 ಕ್ಕೆ ಏರಿಸಿದಂತೆ ನೀಡಲಾಗುತ್ತದೆ ಆದ್ದರಿಂದ ಮೊದಲನೆಯದರಲ್ಲಿ CMRR 100 ಗೆ ಸಮನಾಗಿರುತ್ತದೆVd ಏನು ಆದ್ದರಿಂದ ನಾವು V1 ಮತ್ತು V2 ಗೆ ಬದಲಿಯಾಗಿರುತ್ತೇವೆ ನಾವು 60 ಮೈಕ್ರೊವೋಲ್ಟ್ಗಳ Vd ಅನ್ನು ಪಡೆಯುತ್ತೇವೆ Vc ಎಂದರೇನು Vc V1V22 ಆಗಿದೆ ನಾವು 300 200 2 ಬದಲಿ ಮಾಡಿದರೆ ನಾವು 270 ಮೈಕ್ರೊವೋಲ್ಟ್ಗಳನ್ನು ಪಡೆಯುತ್ತೇವೆ CMRR ಎಂದರೇನು CMRR AdAcm ಆಗಿದೆ ಆದ್ದರಿಂದ ನಾವು 100 ಕ್ಕೆ CMRR ಅನ್ನು ಹೊಂದಿದ್ದೇವೆ Ad 5000 ಹೊಂದಿದ್ದೇವೆ ಇಲ್ಲಿಂದ Acm ನ ಮೌಲ್ಯ ಏನು ನಾವು Acm ಅನ್ನು 50 ಕ್ಕೆ ಸಮನಾಗಿ ಪಡೆಯುತ್ತೇವೆ ಈಗ ನಮಗೆ ಏನು ಗೊತ್ತು ನಮಗೆ Vd ತಿಳಿದಿದೆ ನಮಗೆ Vcm ತಿಳಿದಿದೆ ನಮಗೆ Acm ತಿಳಿದಿದೆ ನಾವು Vc313 5 ಮಿಲಿವೋಲ್ಟ್ಗಳನ್ನು ಪಡೆಯುತ್ತೇವೆ ಈಗ ನಾವು ಅದೇ ಲೆಕ್ಕಾಚಾರವನ್ನು CMRR 105 ಕ್ಕೆ ಸಮನಾಗಿ ಮಾಡೋಣ CMRR 105 ಕ್ಕೆ ಸಮನಾದಾಗ ಉತ್ತರ ಏನು ಆದ್ದರಿಂದ CMRR ಗೆ 105 ಕ್ಕೆ ಸಮನಾಗಿರುತ್ತದೆ Acm ಯಾವುದಕ್ಕೆ ಸಮನಾಗಿರುತ್ತದೆ CMRR AdAcm ಗೆ ಸಮನಾಗಿರುತ್ತದೆ ಆದ್ದರಿಂದ Acm 0 05 ಆಗಿರುತ್ತದೆ ಈ ಸಮೀಕರಣದಲ್ಲಿ ನಾನು ಈ ಮೌಲ್ಯವನ್ನು ಮತ್ತೆ ಬದಲಿಸಿದರೆ ವಿಷಯಗಳು ಒಂದೇ ಆಗಿರುತ್ತವೆ CMRR ಮಾತ್ರ 105 ಆಗಿರುತ್ತದೆ ಆದ್ದರಿಂದ Acm ಬದಲಾಗುತ್ತದೆ ಈ ಸಂದರ್ಭದಲ್ಲಿ ನಾನು ಮೌಲ್ಯವನ್ನು ಬದಲಿಸಿದಾಗ ಇದು ಹೊಸ ಮೌಲ್ಯ 0 05 ಅನ್ನು ನೀಡುತ್ತದೆ ಇದು ಹಿಂದಿನ ಉದಾಹರಣೆಯಂತೆಯೇ ಅದೇ ಮೌಲ್ಯವಾಗಿದೆ ಆದ್ದರಿಂದ ನಮ್ಮಲ್ಲಿರುವುದನ್ನು ಮಾಡಿ ನಮ್ಮ ಮೌಲ್ಯ 300 0135 ಮಿಲಿವೋಲ್ಟ್ಗಳು ಇಲ್ಲಿ ಮೌಲ್ಯ ಏನು 5 ಮಿಲಿವೋಲ್ಟ್ಗಳು ಇಲ್ಲಿ ನಾವು 300 0135 ಮಿಲಿವೋಲ್ಟ್ಗಳನ್ನು ಹೊಂದಿದ್ದೇವೆ ಈಗ ನಾವು ನೋಡಿದರೆ ಆದರ್ಶಪ್ರಾಯವಾಗಿ Acm 0 ಆಗಿರಬೇಕು ಮತ್ತು ಔಟ್ಪುಟ್ AdVd ಗೆ ಮಾತ್ರ ಸಮನಾಗಿರಬೇಕು ಆದ್ದರಿಂದ ನಾನು ಈಗ ಹೇಳಿದರೆ ಆದರ್ಶಪ್ರಾಯವಾಗಿ AcmVcm ಎಂಬ ಪದವು ಇರಬಾರದು ಮತ್ತು Vo ಕೇವಲ AdVd ಅನ್ನು ಹೊರತುಪಡಿಸಿ ಏನೂ ಆಗಿರಬಾರದು ಇದು ಆದರ್ಶ ಪರಿಸ್ಥಿತಿ ಆಗಿದೆ ನಾವು ನೋಡುತ್ತೇವೆ CMRR ಅನ್ನು 100 ಕ್ಕೆ ಸಮಾನವಾಗಿ ಬಳಸುವಾಗ ನಮಗೆ ದೊರೆತ ಔಟ್ಪುಟ್ ವೋಲ್ಟೇಜ್ 313 5 ಔಟ್ಪುಟ್ ವೋಲ್ಟೇಜ್ 300 ಮಿಲಿವೋಲ್ಟ್ಗಳಿಗೆ ಹತ್ತಿರದಲ್ಲಿರಬೇಕು ಆದರೆ ನಾನು CMRR ಅನ್ನು 10 ಕ್ಕೆ ಸಮನಾಗಿ 5 ಕ್ಕೆ ಏರಿಸಿದಾಗ ಔಟ್ಪುಟ್ 300 0135 ಆಗಿತ್ತು ಇದು 300 ಮಿಲಿವೋಲ್ಟ್ಗಳಿಗೆ ಹತ್ತಿರದಲ್ಲಿದೆ ಇದರರ್ಥ ನಾನು CMRR ಅನ್ನು ಹೆಚ್ಚಿಸುತ್ತಿದ್ದರೆ ಔಟ್ಪುಟ್ ನನ್ನ ಆದರ್ಶ ಮೌಲ್ಯಕ್ಕೆ ಹತ್ತಿರದಲ್ಲಿದೆ ಎಂದು ನಾವು ನೋಡಬಹುದು ಹುಡುಗರೇ ಆದ್ದರಿಂದ ಈ ನಿರ್ದಿಷ್ಟ ಮಾಡ್ಯೂಲ್ಗಾಗಿ ನಾವು ಈಗ ಇಲ್ಲಿ ನಿಲ್ಲುತ್ತೇವೆ CMRR ಅನ್ನು ಹೇಗೆ ಬಳಸುವುದು ಎಂದು ನಿಮಗೆ ತಿಳಿದಿದೆ ಮತ್ತು ಕಾಮನ್ ಮೋಡ್ ಗೈನ್ ಏನು ಡಿಫರೆನ್ಷಿಯಲ್ ಗೈನ್ ಏನು ಕಾಮನ್ ಮೋಡ್ ವೋಲ್ಟೇಜ್ ಎಂದರೇನು ಡಿಫರೆನ್ಷಿಯಲ್ ಮೋಡ್ ವೋಲ್ಟೇಜ್ ಎಂದರೇನು ನಾವು ಒಂದು ಉದಾಹರಣೆಯನ್ನು ನೋಡಿದ್ದೇವೆ ಈಗ ಯಾರಾದರೂ ನಿಮ್ಮನ್ನು ಪರೀಕ್ಷೆಯಲ್ಲಿ ಅಥವಾ ವೈವೋದಲ್ಲಿ ಕೇಳಿದರೆ CMRR ಹೇಗಿರಬೇಕು ಇದು ಹೆಚ್ಚು ಇರಬೇಕ ಇದು ಕಡಿಮೆ ಇರಬೇಕ ನೀವು ತುಂಬಾ ಸುಲಭವಾಗಿ ಉತ್ತರಿಸಬಹುದು CMRR ಕಾಮನ್ ಮೋಡ್ ರಿಜೆಕ್ಷನ್ ರೇಷ್ಯೋ ಆಗಿದೆ ಮತ್ತು ಇದನ್ನು ಕಾಮನ್ ಮೋಡ್ ಗೈನ್ ಬೈ ಡಿಫರೆನ್ಷಿಯಲ್ ಗೈನ್ನಿಂದ ನೀಡಲಾಗುತ್ತದೆ ಮತ್ತು ನಮಗೆ ಯಾವುದೇ ಕಾಮನ್ ಮೋಡ್ ಸಿಗ್ನಲ್ ಅಗತ್ಯವಿಲ್ಲದ ಕಾರಣ CMRR ತುಂಬಾ ಹೆಚ್ಚು ಎಂದು ಭಾವಿಸಲಾಗಿದೆ ಕಾಮನ್ ಮೋಡ್ ಸಿಗ್ನಲ್ ಕಡಿಮೆ ಇದ್ದರೆ ನನ್ನ CMRR ತುಂಬಾ ಹೆಚ್ಚು ಎಂದು ನೀವು ಹೇಳಬಹುದು ನನ್ನ CMRR ಹೆಚ್ಚಿದ್ದರೆ ಔಟ್ಪುಟ್ ವೋಲ್ಟೇಜ್ ವಾಸ್ತವಿಕ ಅಥವಾ ಆದರ್ಶ ಮೌಲ್ಯಕ್ಕೆ ಹತ್ತಿರದಲ್ಲಿದೆ ಅದು VoAd Vd ಏಕೆಂದರೆ ವಾಸ್ತವದಲ್ಲಿ VoAdVdAcmVcm ಆದರೆ ಆದರ್ಶಪ್ರಾಯವಾಗಿ Vo ಎಂಬುದು AdVd ಆಗಿರುತ್ತದೆ ಆದ್ದರಿಂದ ನಾನು ಪ್ರಾಯೋಗಿಕ ಪರಿಸ್ಥಿತಿಯಲ್ಲಿ AcmVcm ಅನ್ನು ಪರಿಗಣಿಸಲು ಬಯಸದಿದ್ದರೆ ನಾನು AcmVcm ಅನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ CMRR ಅತಿ ಹೆಚ್ಚು ಇದ್ದರೆ ನನ್ನ ಔಟ್ಪುಟ್ ವೋಲ್ಟೇಜ್ ನನ್ನ ಐಡಿಯಲ್ ವೋಲ್ಟೇಜ್ಗೆ ಹತ್ತಿರದಲ್ಲಿದೆ ಮತ್ತು ಆದ್ದರಿಂದ CMRR ನ ಮಹತ್ವವು ಚಿತ್ರಕ್ಕೆ ಬರುತ್ತದೆ ಆದ್ದರಿಂದ ಈಗ ನೀವು ಹುಡುಗರಿಗೆ CMRR ಅನ್ನು ಹೇಗೆ ಬಳಸಬೇಕೆಂದು ತಿಳಿದಿದ್ದೀರಿ ಇದನ್ನು ಪ್ಯಾರಾಮೀಟರ್ನಂತೆ ಹೇಗೆ ಬಳಸುವುದು ಎಂದು ನಿಮಗೆ ತಿಳಿಯುತ್ತದೆ ಇದು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಪ್ಯಾರಾಮೀಟರ್ಗಳಲ್ಲಿ ಒಂದಾಗಿದೆ ಅಥವಾ ಆಪರೇಷನಲ್ ಆಂಪ್ಲಿಫೈಯರ್ ನ ವಾಸ್ತವಿಕ ಪ್ಯಾರಾಮೀಟರ್ ಆಗಿದೆ ವರ್ಚುವಲ್ ಶಾರ್ಟ್ ಎಂದರೇನು ಎಂದು ನೀವು ನೋಡಿದ್ದೀರಿ ವರ್ಚುವಲ್ ಶಾರ್ಟ್ ಬಹಳ ಮುಖ್ಯವಾದ ಪ್ಯಾರಾಮೀಟರ್ ಆಗಿದೆ ಈಗ ಮುಂದಿನ ಮಾಡ್ಯೂಲ್ ನಲ್ಲಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ ನ ಇನ್ನೂ ಕೆಲವು ಪ್ಯಾರಾಮೀಟರ್ಗಳನ್ನು ನೋಡುತ್ತೇವೆ ಅಲ್ಲಿಯವರೆಗೆ ನೀವು ನಾನು ಕಲಿಸಿದ ಎಲ್ಲವನ್ನೂ ಮತ್ತೊಮ್ಮೆ ಓದಿರಿ ಮತ್ತು ನಾನು ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ನೋಡುತ್ತೇನೆ